ಈಗ ನಮ್ಮ ಚರ್ಚೆಯನ್ನು ವಿದ್ಯುತ್ಕಾಂತೀಯತೆಯ ಅನನ್ಯತೆಯ ಪ್ರಮೇಯದ ಚರ್ಚೆಯೊಂದಿಗೆ ಮುಂದುವರಿಸುತ್ತೇವೆ ನಾವು ಅನನ್ಯತೆಯ ಪ್ರಮೇಯದ ವಿವರಗಳಿಗೆ ಹೋಗುವ ಮೊದಲು ಅನನ್ಯತೆಯ ಬಗ್ಗೆ ನಾವು ಆಸಕ್ತಿ ಹೊಂದಲು ಬಹಳ ಪ್ರಾಯೋಗಿಕ ಕಾರಣವಿದೆ ಮತ್ತು ಅದು ಇದು ನಾನು ಪ್ರಾಯೋಗಿಕ ಪರಿಸ್ಥಿತಿಯನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಆಂಟೆನಾ ಇದೆ ಎಂದು ಹೇಳೋಣ ಈ ಕೋಣೆಯ ಮೇಲೆ ಜೋಡಿಸಲಾಗಿದೆ ಅದು ವಿಕಿರಣಗೊಳ್ಳುತ್ತಿದೆ ನೀವು C M ನಲ್ಲಿ ಈ ಕೋರ್ಸ್ ತೆಗೆದುಕೊಂಡವರು ನಿಮಗೆ ಫೀಲ್ಡ್ ಎಷ್ಟು ಎಂದು ಲೆಕ್ಕಹಾಕಲು ಕೇಳಲಾಗುತ್ತದೆ ಈಗ ನೀವು ಅದನ್ನು ಮಾಡುತ್ತೀರಿ ಮತ್ತು ಉತ್ತರವು ಅನನ್ಯವಾಗದಿದ್ದರೆ ಲೆಕ್ಕಾಚಾರವನ್ನು ಸರಿಯಾಗಿ ಮಾಡುವುದರಲ್ಲಿ ಅರ್ಥವಿಲ್ಲ ವಿದ್ಯುತ್ಕಾಂತೀಯತೆಯಲ್ಲಿ ಅತ್ಯಂತ ಶಕ್ತಿಯುತವಾದ ಪ್ರಮೇಯವಿದೆ ಅದು ನಮಗೆ ಖಾತರಿಪಡಿಸುತ್ತದೆ ಕೆಲವು ಪರಿಸ್ಥಿತಿಗಳಲ್ಲಿ ನಮ್ಮ ಪ್ರಯಾಸದಾಯಕ ಲೆಕ್ಕಾಚಾರಗಳ ನಂತರ ನಾವು ಪಡೆಯುವ ಉತ್ತರ ಅನನ್ಯವಾಗಿರುತ್ತದೆ ಅದು ಸಂಪೂರ್ಣ ಉಪಯುಕ್ತವಾಗಿದೆ ಪ್ರಮೇಯದ ಹೇಳಿಕೆ ಕಡೆ ಗಮನ ಹರಿಸೋಣ ಇದು J ಮೂಲಗಳಿಂದ ನಿರ್ಮಿತವಾದ E ಮತ್ತು H ನ ಫೀಲ್ಡ್ ಬಗ್ಗೆ ಹೇಳುತ್ತದೆ ನಾವು ಇಲ್ಲಿ ಸ್ವಲ್ಪ ಪರಿಮಾಣವನ್ನು ತೆಗೆದುಕೊಳ್ಳೋಣ ಕೆಲವು ಕರೆಂಟ್ ಮೂಲ J ಅನ್ನು ಇಲ್ಲಿ ಇಡೋಣ ಇದು E H ಕ್ಷೇತ್ರವನ್ನು ಉತ್ಪಾದಿಸಲಿದೆ ಪ್ರಮೇಯ ಏನು ಹೇಳುತ್ತಿದೆ ಎಂದರೆ ನಾನು ಮೂಲ J ಅನ್ನು ತೆಗೆದುಕೊಂಡರೆ ನಷ್ಟದ ಪರಿಮಾಣ V ಒಳಗೆ ಫೀಲ್ಡ್ ಈ ಮೂರು ಕಂಡೀಷನ್ ಗಳಲ್ಲಿ ಯಾವಾಗಲೂ ವಿಶಿಷ್ಟವಾಗಿಯೇ ಇರುತ್ತದೆ ಹಾಗಾದರೆ ಈ ಮೂರು ಷರತ್ತುಗಳು ಯಾವುವು ಈ ಪರಿಮಾಣವು ಕೆಲವು ಮೇಲ್ಮೈ S ಅನ್ನು ಹೊಂದಿದೆ ಇದು ಈ ಮೇಲ್ಮೈ ಮೇಲೆ E ಸ್ಪರ್ಶಕ ತಂಜೆಂಟ್ ಇದೆ ಈ ಎಲ್ಲ S ಮೇಲಿನ E ನನಗೆ ತಿಳಿದಿದೇ ಎಂದು ಭಾವಿಸೋಣ ಅದನ್ನು ನಿರ್ದಿಷ್ಟಪಡಿಸಿದರೆ ಅದರ ಪರಿಣಾಮವಾಗಿ ನೀವು ಪಡೆಯುವ ಯಾವುದೇ ಕ್ಷೇತ್ರಗಳ ಲೆಕ್ಕಾಚಾರ ಅನನ್ಯವಾಗಿರುತ್ತವೆ ಮುಂದಿನ ಸ್ಥಿತಿಯು ಸಾದೃಶ್ಯವಾಗಿದೆ ಏಕೆಂದರೆ ಇ ಮತ್ತು ಎಚ್ ಕ್ಷೇತ್ರಗಳ ನಡುವೆ ಒಂದು ರೀತಿಯ ಸಮ್ಮಿತಿ ಇದೆ ಎಂದು ನಾವು ನೋಡಿದ್ದೇವೆ ಇಲ್ಲಿ ಸಂಪೂರ್ಣ ಮೇಲ್ಮೈ S ನಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಲ್ಲಿ ಮತ್ತು ತಿಳಿದಿದ್ದರೆ ಫೀಲ್ಡ್ ಅನನ್ಯವಾಗಿರುತ್ತದೆ ನಿಮಗೆ ಮತ್ತೊಂದು ಆಯ್ಕೆ ಸಹ ಇದೆ ಅಲ್ಲಿ ನೀವು ಮತ್ತು ನಾ ಕೆಲವು ಭಾಗಗಳನ್ನು ಆಯ್ದು ಪರಿಹರಿಸಬಹುದು ಈ ಯಾವುದೇ ಪರಿಸ್ಥಿತಿಗಳು ನೀವು ಪಡೆಯುವ ಕ್ಷೇತ್ರವು ವಿಶಿಷ್ಟವಾಗಿದೆ ಇದು ನಿಮಗೆ ಹೇಳುತ್ತದೆ ನೀವು ಸಿಇಎಂ ಸಮಸ್ಯೆಯನ್ನು ಸಮೀಪಿಸಲು ಬಯಸಿದರೆ ನೀವು ಗಡಿ ಯಲ್ಲಿ ಸ್ಪರ್ಶಕ E ಕ್ಷೇತ್ರಗಳನ್ನು ನಿರ್ದಿಷ್ಟಪಡಿಸಬೇಕು ಈ ಸಮೀಕರಣಗಳನ್ನು ಪರಿಹರಿಸಲು ನೀವು ಬಳಸುವ ಯಾವುದೇ ವಿಧಾನ ನಿಮಗೆ ಅನನ್ಯ ಪರಿಹಾರವನ್ನು ನೀಡುತ್ತದೆ ಈಗ ನಾನು ಈ ರೀತಿಯಲ್ಲಿ ಆಂಟೆನಾವನ್ನು ಇಲ್ಲಿ ಇರಿಸಿದ್ದೇನೆ ಎಂದು ನೀವು ಕೇಳಬಹುದು ಮತ್ತು ಅದು ಮುಕ್ತ ಜಾಗದಲ್ಲಿದೆ ಇಲ್ಲಿ ಯಾವುದೇ ಗಡಿ ಇಲ್ಲದೆ ಇರುವುದರಿಂದ ಈಗ ಇದರ ಪರಿಹಾರ ಅನನ್ಯ ವಾಗಿರುತ್ತದೆಯೇ ಈ ಆಂಟೆನಾ ಕೊಡುವ ಫೀಲ್ಡ್ ಸಹ ಅನನ್ಯ ವಾಗಿರುತ್ತದೆಯೇ ಉತ್ತರ ಇಲ್ಲಿ ಸರಿ ವಿದ್ಯಾರ್ಥಿ ಬೌಂಡರಿ ಇಲ್ಲಿ a ಹೊಂದಿದೆ ಗಡಿ ಇಲ್ಲಿ ಅನಂತವಾಗಿದ್ದರು ಬೌತಿಕವಾದ ಫೀಲ್ಡ್ ಕೊನೆತನಕ ಹೋಗಲು ಸಾಧ್ಯವಿಲ್ಲ ಕ್ಷುಲ್ಲಕವಾಗಿ ಮತ್ತು 0 ಆಗಿದೆ ಅನಂತದಲ್ಲಿ ಅದು ಇದೆ ಎಂದು ಅದರ ಬಗ್ಗೆ ಯೋಚಿಸದೆ ಈ ಸಂದರ್ಭದಲ್ಲಿ ನಾನು ನಿರ್ದಿಷ್ಟಪಡಿಸಿದ್ದೇನೆ ಮತ್ತು ಇಲ್ಲಿ 0 ಎಂದು ಈ ಸಂದರ್ಭದಲ್ಲಿ ಕ್ಷೇತ್ರಗಳು ಅನನ್ಯವಾಗುತ್ತವೆ ಈ ಮುಚ್ಚಿದ ವೊಲ್ಯೂಮ್ ನಾ ಉದಾಹರಣೆಯಲ್ಲಿ ಸ್ವಲ್ಪ ಹೆಚ್ಚು ವಿವರಿಸಲಾಗಿದೆ ನೀವು ಇನ್ನೊಂದು ರೀತಿಯ ವೊಲ್ಯೂಮ್ವನ್ನು ಕಾಣಬಹುದು ಅದು ಈ ರೀತಿಯಾಗಿರುತ್ತದೆ ವೊಲ್ಯೂಮ್ ಮತ್ತು ಕರೆಂಟ್ ಮೂಲ J ಇದ್ದು ಹಾಗೂ ವೊಲ್ಯೂಮ್ V ಇದೆ ಮತ್ತು ಇಲ್ಲಿ ಈ ಗಡಿ ಅನಂತ ವಾಗಿದ್ದು ಯಾವುದೇ ಗಡಿ ಇಲ್ಲ ಈಗ ಯಾವದೇ ಮೇಲ್ಮೈಯಲ್ಲಿ ಕ್ಷೇತ್ರಗಳು ಅನನ್ಯವಾಗಿರಲು ನಾನು ಏನು ನಿರ್ದಿಷ್ಟಪಡಿಸಬೇಕು ಎಂದರೆ ಇದು S ಅನಂತ ಹಾಗೂ ಯಾವುದೇ ಮೇಲ್ಮೈಗಳು ಪರಿಮಾಣವನ್ನು ಮಿತಿಗೊಳಿಸುತ್ತಿದ್ದರು ಈ ಪ್ರಮೇಯವು ಇಲ್ಲಿಯೂ ಸಹ ಸರಿ ಹೊಂದುವುದು ಈ ಪರಿಮಾಣ V ಗೆ ಮೇಲ್ಮೈಗಳು ಯಾವುವು S ಅನಂತವು ಒಂದು ಮೇಲ್ಮೈ ಮತ್ತು S ಇನ್ನೊಂದು ಮೇಲ್ಮೈ S ಅನಂತವು ಅನಂತ ದೂರದ ಕ್ಷೇತ್ರಗಳಾಗಿರುವುದರಿಂದ ಭೌತಿಕವಾಗಿ ಅವು 0 ಕ್ಕೆ ಹೋಗುತ್ತವೆ ಅನಂತದಲ್ಲಿನ ಸ್ಪರ್ಶಕ ಕ್ಷೇತ್ರಗಳು ನನಗೆ ತಿಳಿದಿದೆ ಈ ಗಡಿಯಲ್ಲಿ ಸ್ಪರ್ಶಕ ಕ್ಷೇತ್ರಗಳು ಯಾವುವು ಎಂದು ನಾನು ನಿಮಗೆ ಹೇಳಬೇಕಾಗಿದೆ ಇವುಗಳನ್ನು ನಿರ್ದಿಷ್ಟಪಡಿಸಿದ ನಂತರ ನನ್ನ ಲೆಕ್ಕಾಚಾರದೊಂದಿಗೆ ನಾನು ಮುಂದುವರಿಯಬಹುದು ಎಂದು ಏಕೆಂದರೆ ನನ್ನ ಉತ್ತರವು ಅನನ್ಯವಾಗಿರುತ್ತದೆ ಎಂದು ನನಗೆ ತಿಳಿದಿದೆ ಇದಕ್ಕೆ ಸರಳ ಉದಾಹರಣೆ ಎಂದರೆ ಈ ಪರಿಮಾಣ ಒಂದು ಪರಿಪೂರ್ಣ ಘನ ಲೋಹವಾಗಿದೆ ಪರಿಪೂರ್ಣ ಲೋಹವು ತನ್ನ ಕ್ಷೇತ್ರ 0 ಹೊಂದಿರುತ್ತದೆ ಯಾವಾಗ ನಮ್ಮ ಬಳಿ ಆ ಪರಿಸ್ಥಿತಿ ಬರುವುದು ಆಗ ವಾಲ್ಯೂಮ್ ನಲ್ಲಿರುವ ಫೀಲ್ಡ್ ಒಂದು ಅನನ್ಯವಾಗಿರುತ್ತದೆ ಇದೆ ಅನನ್ಯತೆಯ ಪ್ರಮೇಯ ಗೆ ಒಂದು ಉದಾಹರಣೆ ಈ ನಷ್ಟದ ವಾಲ್ಯೂಮ್ V ಏಕೆ ಎಂದು ಈಗ ನೀವು ಕೇಳಬಹುದು ಈ ಮಾಧ್ಯಮದಲ್ಲಿ ಯಾವುದೇ ನಷ್ಟವಿಲ್ಲದಿದ್ದರೆ ಏನು ಆಗುತ್ತದೆ ಅದಕ್ಕೆ ಉತ್ತರವು ಪ್ರಮೇಯದ ಹೇಳಿಕೆಯಿಂದ ಸ್ಪಷ್ಟವಾಗಿಲ್ಲ ಹೋಮ್ವರ್ಕ್ ನಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಸಮಸ್ಯೆ ಯಾಗಿ ಹೊಂದಿದ್ದೇವೆ ಅಲ್ಲಿ ನೀವು ಅದನ್ನು ಪರಿಹರಿಸುವಲ್ಲಿ ಕಾರ್ಯಗತಗೊಳಿಸಬಹುದು ನೀವು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ತೆಗೆದುಕೊಂಡು ಅವುಗಳನ್ನು ಸ್ವಲ್ಪ ಪರಿಮಾಣದಲ್ಲಿ ಪರಿಹರಿಸಿದಾಗ ಈ ಪ್ರಮೇಯವನ್ನು ಹಿಡಿದಿಡಲು ನೀವು ಸ್ವಲ್ಪ ಪ್ರಮಾಣದ ನಷ್ಟವನ್ನು ನಿರ್ದಿಷ್ಟಪಡಿಸಬೇಕು ಪ್ರಾಯೋಗಿಕವಾಗಿ ಈ ನಷ್ಟವು ನಿಜವಾಗಿಯೂ ಚಿಕ್ಕದಾಗಿದೆ ಆದ್ದರಿಂದ ನೀವು ಅದನ್ನು ನಷ್ಟವಿಲ್ಲದ ಪರಿಮಾಣದಂತೆ ಪರಿಣಾಮಕಾರಿಯಾಗಿ ಪರಿಗಣಿಸಬಹುದು ಫ್ರೀ ಸ್ಪೇಸ್ ವು ನಷ್ಟವಿಲ್ಲ ಎಂದು ನಾವು ಹೇಳಿದ್ದರೂ ಸಹ ವಾಸ್ತವವಾಗಿ ಅದರಲ್ಲಿ ಕೆಲವು ಸಣ್ಣ ಪ್ರಮಾಣದ ನಷ್ಟವಿರಬಹುದು ಅದು ಈ ಪ್ರಮೇಯವನ್ನು ಅನ್ವಯಿಸಲು ಅನುವು ಮಾಡಿಕೊಡುತ್ತದೆ ವಿದ್ಯಾರ್ಥಿ ಆದ್ದರಿಂದ ಕ್ಷೇತ್ರವು ಅನನ್ಯವಾಗಿರದಿದ್ದಾಗ ನಾವು ಹೇಳಬಹುದು ಮತ್ತು ಉದಾಹರಣೆ ನೀಡಬಹುದು ಈ ಕಂಡಿಷನ್ಸ್ಗಳು ತೃಪ್ತಿ ಹೊಂದಿಲ್ಲದಿದ್ದರೆ ನಾವು ಫೀಲ್ಡ್ಗಳ ಪ್ರಮೇಯದ ಅನನ್ಯತೆಯ ಬಗ್ಗೆ ಯಾವುದೇ ಹೇಳಿಕೆ ನೀಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ನಿರ್ದಿಷ್ಟಪಡಿಸದ ಉದಾಹರಣೆಗಳನ್ನು ನಿರ್ಮಿಸಲು ನಿಮಗೆ ಸಾಧ್ಯವಾಗಬಹುದು ಅಥವಾ ಸಂಪೂರ್ಣ ಗಡಿಯ ಮೇಲೆ ಅಂತಹ ಸಂದರ್ಭದಲ್ಲಿ ನೀವು ನೀಡಿದ ಭಾಗಶಃ ಮಾಹಿತಿಯನ್ನು ಪೂರೈಸುವ ಅನೇಕ ಪರಿಹಾರಗಳನ್ನು ನೀವು ಪಡೆಯಬಹುದು ವಿದ್ಯಾರ್ಥಿ ಅನನ್ಯತೆ ಪ್ರಮೇಯವು ಚಾರ್ಜ್ ಸಾಂದ್ರತೆಯ ಬಗ್ಗೆ ಮಾತನಾಡುತ್ತದೆಯೇ ನಾವು ಪ್ರವಾಹಗಳ ಬಗ್ಗೆ ಮಾತ್ರ ಮಾತನಾಡುವ ಪ್ರಕರಣವನ್ನು ನಾವು ಎದುರಿಸುತ್ತಿದ್ದೇವೆ ಆದ್ದರಿಂದ ನಾವು ಎಲೆಕ್ಟ್ರೋಡೈನಾಮಿಕ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಎಲೆಕ್ಟ್ರೋಸ್ಟಾಟಿಕ್ಸ್ ಪ್ರಕರಣಗಳ ಬಗ್ಗೆ ಅಲ್ಲ ಆದರೆ ಪ್ರಮೇಯವನ್ನು ಅಲ್ಲಿಗೂ ಸಹ ವಿಸ್ತರಿಸಬಹುದು ವಿದ್ಯಾರ್ಥಿ ಅದರಲ್ಲಿರುವ ಸ್ಥಿರ ಚಾರ್ಜ್ ಇದೆ ಎಂಬುದು ನಿಮಗೆ ತಿಳಿದಿದೆ ಹೌದು ಇದರಲ್ಲಿ ನಾವು ಸ್ಥಿರವಾಗಿ ವ್ಯವಹರಿಸುವುದಿಲ್ಲ ಗ್ರಿಫಿತ್ಸ್ ಅದರ ಬಗ್ಗೆ ಬಹಳ ಒಳ್ಳೆಯ ಚರ್ಚೆಯನ್ನು ಹೊಂದಿದ್ದಾರೆ ಸ್ಥಿರ ಚಾರ್ಜ್ ಅಲ್ಲಿ ಕುಳಿತುಕೊಳ್ಳಲು ಹೋಗುವುದಿಲ್ಲ ಅದು ಎಲ್ಲೋ ಇನ್ನೊಂದರ ಮೇಲೆ ಹಾರಿಹೋಗುತ್ತದೆ ಯಾವುದೇ ಕ್ಷೇತ್ರಗಳನ್ನು ಹೊರತು ಪಡಿಸಿ ನೀವು ಆಂಟೆನಾ ರಾಡಾರ್ ಬಗ್ಗೆ ಯೋಚಿಸುವಾಗ ಪ್ರಾಯೋಗಿಕವಾಗಿ ಹೇಳುವುದಾದರೆ ಚಾರ್ಜ್ ವಿಷಯವು ಹೆಚ್ಚು ಪ್ರಸ್ತುತವಲ್ಲ ಆ ಎಲ್ಲಾ ಚಾರ್ಜ್ಗಳು ಚಲಿಸಲು ಪ್ರಾರಂಭಿಸಿದ ನಂತರ ಅವು ಪ್ರವಾಹವಾಗುತ್ತವೆ ನಾವು ಈಗಾಗಲೇ ಪ್ರವಾಹಗಳೊಂದಿಗೆ ವ್ಯವಹರಿಸುತ್ತಿದ್ದೇವೆ ಇದಿಷ್ಟು ಅನನ್ಯತೆಯ ಪ್ರಮೇಯದ ಬಗ್ಗೆ ತಿಳಿದೆವು